ಹಲೋ ಮತ್ತು ಸೆಕ್ಯೂರ್ ಸಿಸ್ಟಮ್ ಎಂಜಿನಿಯರಿಂಗ್ ಕೋರ್ಸ್ನ ಈ ಉಪನ್ಯಾಸಕ್ಕೆ ಸ್ವಾಗತ ಈ ಕೋರ್ಸ್ ಸಮಯದಲ್ಲಿ ನಾವು C ಮತ್ತು C ಕಾರ್ಯಕ್ರಮಗಳಲ್ಲಿ ಸಾಕಷ್ಟು ದೋಷಗಳನ್ನು ಅಧ್ಯಯನ ಮಾಡುತ್ತೇವೆ ಈಗ ಈ ದೌರ್ಬಲ್ಯಗಳನ್ನು ಪ್ರಶಂಸಿಸುವ ಸಲುವಾಗಿ ಮತ್ತು ಎಸ್ಪಿಲೋಈಟ್ಸ್ ಮತ್ತು ಮಾಲ್ವೇರ್ ಸೃಷ್ಟಿಸಲು ದಾಳಿಕೋರರು ಈ ದೋಷಗಳನ್ನು ಹೇಗೆ ಬಳಸಿಕೊಂಡರು C ಮತ್ತು C ಪ್ರೋಗ್ರಾಂ ಬೈನರಿಗಳನ್ನು ಅರ್ಥಮಾಡಿಕೊಳ್ಳಲು ನಮಗೆ ಇದು ಮುಖ್ಯವಾಗಿದೆ ಆದ್ದರಿಂದ ಈ ಕೋರ್ಸ್ನಲ್ಲಿ ನಾವು ಕೇವಲ C ಬೈನರಿಗಳನ್ನು ಪರೀಕ್ಷಿಸಲು ನಮ್ಮನ್ನು ನಿರ್ಬಂಧಿಸುತ್ತೇವೆ ನಾವು ಇಲ್ಲಿ ಅಧ್ಯಯನ ಮಾಡುವ ಬಹಳಷ್ಟು ವಿಷಯಗಳನ್ನು C ಬೈನರಿಗಳಿಗೂ ವಿಸ್ತರಿಸಬಹುದು ಆದ್ದರಿಂದ ನಾವು ಸಣ್ಣ C ಪ್ರೋಗ್ರಾಂನೊಂದಿಗೆ ಪ್ರಾರಂಭಿಸೋಣ ನಮಗೆ ತಿಳಿದಿರುವಂತೆ ಈ ಪ್ರೋಗ್ರಾಂ ಇಲ್ಲಿ str ಎಂಬ ಸ್ಟ್ರಿಂಗ್ ಅನ್ನು ವ್ಯಾಖ್ಯಾನಿಸುತ್ತದೆ ಇದನ್ನು hello world ಗೆ ಆರಂಭಿಸಲಾಗಿದೆ ಮತ್ತು ನಂತರ ಆ ನಿರ್ದಿಷ್ಟ ಸ್ಟ್ರಿಂಗ್ ಅನ್ನು ಪ್ರಿಂಟ್ ಮಾಡಲು printf ಕಾರ್ಯವನ್ನು ಆಹ್ವಾನಿಸುತ್ತದೆ ಈಗ ಈ ನಿರ್ದಿಷ್ಟ ಕಾರ್ಯಕ್ರಮವನ್ನು ಕಾರ್ಯಗತಗೊಳಿಸಲು ನಾವು ಮಾಡುವ ಮೊದಲ ಕೆಲಸವೆಂದರೆ ಈ ಪ್ರೋಗ್ರಾಂ ಅನ್ನು ಪಠ್ಯ ಸಂಪಾದಕದಲ್ಲಿ ನಮೂದಿಸಿ ಮತ್ತು ಅದನ್ನು hello c ಎಂದು ಸೇವ್ ಮಾಡಿ ನಂತರ gcc hello c ನಂತಹ ಕಂಪೈಲರ್ ಅನ್ನು ಬಳಸಿ ಅದು a out ಕಾರ್ಯಗತಗೊಳಿಸಬಲ್ಲದು ಈ ಎಕ್ಸಿಕ್ಯೂಟಬಲ್ ಅನ್ನು ಡಿಸ್ಕ್ ನಲ್ಲಿ ಸಂಗ್ರಹಿಸಲಾಗಿದೆ ಆದ್ದರಿಂದ ಈ ಎಕ್ಸಿಕ್ಯೂಟೇಬಲ್ ELF ಫಾರ್ಮ್ಯಾಟ್ ಅಥವಾ ಎಕ್ಸಿಕ್ಯೂಟಬಲ್ ಲಿಂಕರ್ ಫಾರ್ಮ್ಯಾಟ್ ಎಂದು ಕರೆಯಲ್ಪಡುವ ಫಾರ್ಮ್ಯಾಟ್ ಅನ್ನು ಹೊಂದಿದೆ ನೀವು ಈ ಪ್ರೋಗ್ರಾಂ ಅನ್ನು ಕಾರ್ಯಗತಗೊಳಿಸಲು ಬಯಸಿದಾಗ ನಿಮ್ಮ ಶೆಲ್ ನಿಂದ out ಆಜ್ಞೆಯನ್ನು ಚಲಾಯಿಸಿ ಇದು ಸಂಭವಿಸಿದಾಗ ಆಪರೇಟಿಂಗ್ ಸಿಸ್ಟಮ್ ಅನ್ನು ಬಳಸಿಕೊಳ್ಳುತ್ತದೆ ಅದು ಹಾರ್ಡ್ ಡಿಸ್ಕ್ನಿಂದ ಕಾರ್ಯಗತಗೊಳಿಸಬಹುದಾದ ಫೈಲ್ ಗಳನ್ನು ಲೋಡ್ ಮಾಡುತ್ತದೆ ಮತ್ತು RAM ನಲ್ಲಿ ಇರುವ ಒಂದು ಪ್ರಕ್ರಿಯೆಯನ್ನು ಸೃಷ್ಟಿಸುತ್ತದೆ ನಂತರ ಪ್ರಕ್ರಿಯೆಯನ್ನು ಕಾರ್ಯಗತಗೊಳಿಸಲು ಮಾಡಲಾಗುತ್ತದೆ ಮತ್ತು ನಿಮ್ಮ ಟರ್ಮಿನಲ್ನಲ್ಲಿ hello world ಸ್ಟ್ರಿಂಗ್ ಅನ್ನು ಮುದ್ರಿಸಲಾಗುತ್ತದೆ ಈಗ ಈ ಉಪನ್ಯಾಸದಲ್ಲಿ ನಾವು ಈ Elf ಸ್ವರೂಪದ ಬಗ್ಗೆ ಮತ್ತು ಈ ಪ್ರಕ್ರಿಯೆಯು ಒಳಗೊಂಡಿರುವ ಕೆಲವು ವಿವರಗಳ ಬಗ್ಗೆ ಅರ್ಥಮಾಡಿಕೊಳ್ಳುತ್ತೇವೆ ಆದ್ದರಿಂದ ನಾವು Elf ಫಾರ್ಮ್ಯಾಟ್ ಅಥವಾ ಎಕ್ಸಿಕ್ಯೂಟಬಲ್ ಲಿಂಕರ್ ಫಾರ್ಮ್ಯಾಟ್ ನೊಂದಿಗೆ ಆರಂಭಿಸುತ್ತೇವೆ Elf ಸ್ವರೂಪವು ಆಬ್ಜೆಕ್ಟ್ ಫೈಲ್ಗಳು ಮತ್ತು ಎಕ್ಸಿಕ್ಯೂಟೇಬಲ್ಗಳನ್ನು ಸಂಗ್ರಹಿಸಬೇಕಾದ ರಚನೆಯನ್ನು ವಿವರಿಸುತ್ತದೆ ಆದ್ದರಿಂದ Elf ಸ್ವರೂಪಕ್ಕೆ ಎರಡು ವೀಕ್ಷಣೆಗಳಿವೆ ಒಂದು ಲಿಂಕ್ ಮಾಡುವ ವೀಕ್ಷಣೆ ಮತ್ತು ಇನ್ನೊಂದು ಒಂದು ಕಾರ್ಯಗತಗೊಳಿಸಬಹುದಾದ ವೀಕ್ಷಣೆ ಲಿಂಕರ್ ವೀಕ್ಷಣೆಯು ಆಬ್ಜೆಕ್ಟ್ ಫೈಲ್ಗಳಿಗೆ ಅನ್ವಯಿಸುತ್ತದೆ ಆದರೆ ಎಕ್ಸಿಕ್ಯೂಟಬಲ್ಗಳು ಕಾರ್ಯಗತಗೊಳಿಸಬಹುದಾದ ವೀಕ್ಷಣೆಯನ್ನು ಹೊಂದಿರುತ್ತವೆ ಆದ್ದರಿಂದ ಲಿಂಕ್ ಮಾಡುವ ವೀಕ್ಷಣೆಯೊಂದಿಗೆ ಆರಂಭಿಸೋಣ ಆದ್ದರಿಂದ hello c hello o ಗಾಗಿ ಒಂದು ಆಬ್ಜೆಕ್ಟ್ ಫೈಲ್ ಅನ್ನು ಈ ನಿರ್ದಿಷ್ಟ ಆಜ್ಞೆಯಿಂದ ರಚಿಸಬಹುದು gcc hello ಈಗ hello o ಒಂದು Elf ಆಬ್ಜೆಕ್ಟ್ ಫೈಲ್ ಆಗಿದೆ ಇಲ್ಲಿ ತೋರಿಸಿರುವಂತೆ ಇದು ರಚನೆಯನ್ನು ಹೊಂದಿದೆ ಪ್ರಾರಂಭದಲ್ಲಿ ನೀವು Elf ಹೆಡರ್ ಅನ್ನು ಹೊಂದಿದ್ದು ಅದು ಸಂಪೂರ್ಣ ಫೈಲ್ ಸಂಸ್ಥೆಯನ್ನು ವಿವರಿಸುತ್ತದೆ ನಂತರ ನೀವು ಕೋಡ್ ಡೇಟಾ ಸಿಂಬಲ್ ಟೇಬಲ್ ಸ್ಥಳಾಂತರ ಮಾಹಿತಿ ಹೀಗೆ ಹಲವು ವಿಭಾಗಗಳನ್ನು ಹೊಂದಿರುತ್ತೀರಿ ಮತ್ತು ನಿಮ್ಮಲ್ಲಿ ವಿಭಾಗ ಹೆಡರ್ ಟೇಬಲ್ ಕೂಡ ಇದೆ ಆದ್ದರಿಂದ ವಿಭಾಗ ಹೆಡರ್ ಕೋಷ್ಟಕದಲ್ಲಿ ಮೂಲಭೂತವಾಗಿ Elf ಆಬ್ಜೆಕ್ಟ್ ಫೈಲ್ನಲ್ಲಿರುವ ವಿವಿಧ ವಿಭಾಗಗಳನ್ನು ಪತ್ತೆಹಚ್ಚಲು ನಿಮಗೆ ಸಹಾಯ ಮಾಡುವ ರಚನೆಯಿದೆ ಪ್ರೋಗ್ರಾಂ ಹೆಡರ್ ಟೇಬಲ್ ಎಂದು ಕರೆಯಲ್ಪಡುವ ಒಂದು ರಚನೆಯು ಸಹ ಇದೆ ಆದರೆ ಇದು ಸಾಮಾನ್ಯವಾಗಿ ಆಬ್ಜೆಕ್ಟ್ ಫೈಲ್ನಲ್ಲಿ ಇರುವುದಿಲ್ಲ ಈ ಪ್ರತಿಯೊಂದು ಶಿರೋನಾಮೆಗಳು ವಿಶೇಷವಾಗಿ Elf ಹೆಡರ್ ಮತ್ತು ವಿಭಾಗ ಹೆಡರ್ ಕುರಿತು ಹೆಚ್ಚಿನ ವಿವರಗಳನ್ನು ನಾವು ನೋಡುತ್ತೇವೆ Elf ಹೆಡರ್ನೊಂದಿಗೆ ಆರಂಭಿಸೋಣ ಆದ್ದರಿಂದ Elf ಹೆಡರ್ ವಿವಿಧ ನಿಯತಾಂಕಗಳನ್ನು ಹೊಂದಿರುವ ರಚನೆಯನ್ನು ವಿವರಿಸುತ್ತದೆ ಆದ್ದರಿಂದ ಇಲ್ಲಿ ನಾವು Elf ಹೆಡರ್ನಲ್ಲಿರುವ ಕೆಲವು ನಿಯತಾಂಕಗಳನ್ನು ಹೇಳಿದ್ದೇವೆ ಇದು ಗುರುತಿಸುವಿಕೆಯೊಂದಿಗೆ ಪ್ರಾರಂಭವಾಗುತ್ತದೆ ಆದ್ದರಿಂದ ಈ ಐಡೆಂಟಿಫೈಯರ್ ಒಂದು ಮ್ಯಾಜಿಕ್ ನಂಬರ್ ಆಗಿದ್ದು ಅದು ಫೈಲ್ ಒಂದು Elf ಫೈಲ್ ಆಗಿದೆಯೇ ಎಂದು ನಿರ್ಧರಿಸಲು ಬಳಸಬಹುದು ಆದ್ದರಿಂದ ಉದಾಹರಣೆಗೆ ಎಲ್ಲಾ Elf ಆಬ್ಜೆಕ್ಟ್ಗಳು Elf ಎಕ್ಸಿಕ್ಯೂಟೇಬಲ್ಸ್ ಲೈಬ್ರರಿಗಳು ಹೀಗೆ ಈ ಐಡೆಂಟಿಫೈಯರ್ ನಿಂದ ಆರಂಭವಾಗುತ್ತದೆ ನಂತರ Elf ಹೆಡರ್ನಲ್ಲಿ ನಮೂದು ಇದೆ ಅದು ಈ ಫೈಲ್ನ ಪ್ರಕಾರವನ್ನು ವಿವರಿಸುತ್ತದೆ ಫೈಲ್ ಒಂದು ಆಬ್ಜೆಕ್ಟ್ ವಾಗಿರಲಿ ಅಥವಾ ಕಾರ್ಯಗತಗೊಳಿಸಬಹುದಾದ ಹಂಚಿದ ವಸ್ತು ಅಥವಾ ಕೋರ್ ಫೈಲ್ ಆಗಿರುತ್ತದೆ ಆದ್ದರಿಂದ ಈ ಮಾಹಿತಿಯು ಪ್ರಕಾರದಲ್ಲಿದೆ ಇನ್ನೊಂದು ನಮೂದು ಯಂತ್ರದ ವಿವರಗಳು ಯಾವ ಪ್ರೊಸೆಸರ್ಗಾಗಿ ಈ ಫೈಲ್ ಅನ್ನು ಸಂಕಲಿಸಲಾಗಿದೆ ಇದು i386 X86 64 ARM MIPS ಮತ್ತು ಮುಂತಾದ ನಮೂದುಗಳನ್ನು ಹೊಂದಿರಬಹುದು ಇದರ ಅರ್ಥವೇನೆಂದರೆ ಉದಾಹರಣೆಗೆ ನಾನು ಎಂಟ್ರಿ ಹೊಂದಿದ್ದರೆ ARM ಎಂದು ಹೇಳುವುದಾದರೆ ಈ ನಿರ್ದಿಷ್ಟ ಆಬ್ಜೆಕ್ಟ್ ಫೈಲ್ ಅಥವಾ ಎಕ್ಸಿಕ್ಯೂಟಬಲ್ ಅನ್ನು ARM ಪ್ರೊಸೆಸರ್ಗಾಗಿ ಸಂಕಲಿಸಲಾಗಿದೆ ನಂತರ ನೀವು ಎಂಟ್ರಿ ಎಂದು ಕರೆಯಲ್ಪಡುವ ನಮೂದನ್ನು ಹೊಂದಿದ್ದೀರಿ ಇದು ವರ್ಚುವಲ್ ವಿಳಾಸವನ್ನು ವಿವರಿಸುತ್ತದೆ ಅಲ್ಲಿ ಪ್ರೋಗ್ರಾಂ ಕಾರ್ಯಗತಗೊಳಿಸುವಿಕೆಯನ್ನು ಪ್ರಾರಂಭಿಸುತ್ತದೆ ಆದ್ದರಿಂದ ವಸ್ತು ಕಡತಗಳು ಅಥವಾ ಗ್ರಂಥಾಲಯಗಳಿಗಿಂತ ಕಾರ್ಯಗತಗೊಳಿಸಲು ಇದು ಹೆಚ್ಚು ಅನ್ವಯಿಸುತ್ತದೆ ಆದ್ದರಿಂದ Elf ಹೆಡರ್ನಲ್ಲಿರುವ ಇನ್ನೊಂದು ಪ್ರಮುಖ ಅಂಶವೆಂದರೆ ವಿಭಾಗ ಹೆಡರ್ ಟೇಬಲ್ಗೆ ಈ ಪಾಯಿಂಟರ್ ಆಗಿದೆ ಆದ್ದರಿಂದ ನಾವು ಹಿಂದಿನ ಸ್ಲೈಡ್ನಲ್ಲಿ ಹೇಳಿದಂತೆ ವಿಭಾಗದ ಹೆಡರ್ ಟೇಬಲ್ Elf ಚಿತ್ರದ ಭಾಗವಾಗಿ ಇರುತ್ತದೆ ಮತ್ತು ಇದು ವಿವಿಧ ವಿಭಾಗಗಳಿಗೆ ಪಾಯಿಂಟರ್ಗಳನ್ನು ಒಳಗೊಂಡಿದೆ ಅಲ್ಲದೆ ಆ ಫೈಲ್ನಲ್ಲಿರುವ ವಿಭಾಗ ಹೆಡರ್ಗಳ ಸಂಖ್ಯೆ ಎಂಬ ಇನ್ನೊಂದು ನಮೂದು ಇದೆ ನಾವು ಬರೆದಿರುವ ನಮ್ಮ ಕಾರ್ಯಕ್ರಮದ Elf ಹೆಡರ್ ಅನ್ನು ನೋಡೋಣ ಆದ್ದರಿಂದ ಇಲ್ಲಿ ನಾವು ಪ್ರೋಗ್ರಾಂ ಅನ್ನು ಕಂಪೈಲ್ ಮಾಡುತ್ತೇವೆ hello c gcc hello c c ಇದರ ಮೂಲಕ ನಾವು ಕಾರ್ಯಗತಗೊಳಿಸಬಹುದು hello o ನಂತರ ನಾವು ಈ ಆಜ್ಞೆಯನ್ನು ರನ್ ಮಾಡುತ್ತೇವೆ readelf H hello ಔಟ್ಪುಟ್ ಈ ರೀತಿ ಕಾಣುತ್ತದೆ ಈ ಔಟ್ಪುಟ್ ನಿಮಗೆ hello o ಫೈಲ್ಗಾಗಿ Elf ಹೆಡರ್ ಮಾಹಿತಿಯನ್ನು ಹೇಳುತ್ತದೆ ಇದು ಮ್ಯಾಜಿಕ್ ಸಂಖ್ಯೆಯನ್ನು ಹೊಂದಿದೆ ಎಂಬುದನ್ನು ಗಮನಿಸಿ ಇದು ಮೂಲಭೂತವಾಗಿ Elf ಗುರುತಿಸುವಿಕೆಯಾಗಿದೆ ನಂತರ ಇದು ಯಂತ್ರದ ವಿವರಗಳನ್ನು ಒಳಗೊಂಡಂತೆ ಇತರ ಹಲವು ಅಂಶಗಳನ್ನು ಹೊಂದಿದೆ ಇಲ್ಲಿ ಈ ಆಬ್ಜೆಕ್ಟ್ ಫೈಲ್ ಅನ್ನು AMD X86 64 ಗಾಗಿ ಸಂಕಲಿಸಲಾಗಿದೆ ಎಂದು ಹೇಳುತ್ತದೆ ಅಂದರೆ ಈ ಆಬ್ಜೆಕ್ಟ್ ಫೈಲ್ ಅನ್ನು 64 bit ಗಾಗಿ ಕಾನ್ಫಿಗರ್ ಮಾಡಲಾದ AMD ಮತ್ತು ಇಂಟೆಲ್ ಯಂತ್ರಗಳು ಮಾತ್ರ ಬಳಸಬಹುದಾಗಿದೆ ನಂತರ ನೀವು ಎಂಟ್ರಿ ಪಾಯಿಂಟ್ ವಿಳಾಸವನ್ನು ಹೊಂದಿದ್ದೀರಿ ಮತ್ತು ಮುಖ್ಯವಾಗಿ ನಮಗೆ ನೀವು ವಿಭಾಗ ಹೆಡರ್ಗಳ ಈ ಆರಂಭವನ್ನು ಹೊಂದಿದ್ದೀರಿ ಅದು ಫೈಲ್ಗೆ 368 ಬೈಟ್ಗಳ ಆಫ್ಸೆಟ್ ಆಗಿದೆ ಅಲ್ಲದೆ ಈ ಸಂದರ್ಭದಲ್ಲಿ ಇರುವ ವಿಭಾಗದ ಹೆಡರ್ಗಳ ಸಂಖ್ಯೆ 13 ವಿಭಾಗದ ಶಿರೋನಾಮೆಗಳನ್ನು ಸ್ವಲ್ಪ ಹೆಚ್ಚು ವಿವರವಾಗಿ ನೋಡೋಣ ಈ ನಿರ್ದಿಷ್ಟ ಕಾರ್ಯಕ್ರಮದ ವಿಭಾಗ ಹೆಡರ್ ಟೇಬಲ್ ಅನ್ನು ಇಲ್ಲಿ ತೋರಿಸಿರುವಂತೆ S ಆಯ್ಕೆಯೊಂದಿಗೆ readelf ಅನ್ನು ಚಲಾಯಿಸುವ ಮೂಲಕ ಪಡೆಯಬಹುದು ಅಂದರೆ readelf S hello ಔಟ್ಪುಟ್ ಈ ರೀತಿ ಕಾಣುತ್ತದೆ ಆದ್ದರಿಂದ ಇವು ಹೆಸರುಗಳು ಈ ನಿರ್ದಿಷ್ಟ ಕಾಲಮ್ ನಿಮಗೆ hello o ಆಬ್ಜೆಕ್ಟ್ ಫೈಲ್ನಲ್ಲಿರುವ ವಿವಿಧ ವಿಭಾಗಗಳ ಹೆಸರುಗಳನ್ನು ಹೇಳುತ್ತದೆ ನಂತರ ನೀವು ವಿಭಾಗದ ಪ್ರಕಾರವನ್ನು ಹೊಂದಿರುತ್ತೀರಿ ಮತ್ತು ನಾವು ಇಲ್ಲಿ ನೋಡುವಂತೆ PROGBITS ನಿಂದ ಪ್ರಾರಂಭವಾಗುವ ವಿಭಾಗಗಳ ವಿವಿಧ ಪ್ರಕಾರಗಳಿವೆ ಅದರಲ್ಲಿ ಮೂಲಭೂತವಾಗಿ ಪ್ರೋಗ್ರಾಂ ಅಥವಾ ಕೋಡ್ ಬರೆಯಲಾಗಿದೆ ನೀವು ಚಿಹ್ನೆ ಕೋಷ್ಟಕವನ್ನು ಹೊಂದಿರಬಹುದು ಮರುಹಂಚಿಕೆ ಕೋಷ್ಟಕ ಮತ್ತು NULL ಮತ್ತು ಇತ್ಯಾದಿ ವಿಳಾಸ ಎಂದು ಕರೆಯಲ್ಪಡುವ ಇನ್ನೊಂದು ನಮೂದನ್ನು ನೀವು ಹೊಂದಿದ್ದೀರಿ ಆದ್ದರಿಂದ ಇದು ವಸ್ತು ಕಡತದಲ್ಲಿನ ವಿವಿಧ ವಿಭಾಗಗಳಿಗೆ ವರ್ಚುವಲ್ ವಿಳಾಸಕ್ಕೆ ಅನುರೂಪವಾಗಿದೆ ಆದ್ದರಿಂದ ಇದು hello o ಆಗಿರುವುದರಿಂದ ಇದು ಒಂದು ಆಬ್ಜೆಕ್ಟ್ ಫೈಲ್ ಆಗಿದೆ ಆದ್ದರಿಂದ ಈ ಪ್ರತಿಯೊಂದು ವಿಭಾಗಗಳನ್ನು ಸ್ಥಳಾಂತರಿಸಬಹುದು ಆದ್ದರಿಂದ ಇಲ್ಲಿರುವ ವಿಳಾಸಗಳು ಶೂನ್ಯವಾಗಿದ್ದು ನಂತರ ನೀವು ಎರಡು ಕಾಲಮ್ಗಳನ್ನು ಹೊಂದಿದ್ದೀರಿ ಒಂದು ಆಫ್ಸೆಟ್ಗೆ ಮತ್ತು ಇನ್ನೊಂದು ಗಾತ್ರಕ್ಕೆ ಆಫ್ಸೆಟ್ ನಿರ್ದಿಷ್ಟಪಡಿಸುತ್ತದೆ ಆ Elf ವಸ್ತುವಿನೊಳಗಿನ ಆಫ್ಸೆಟ್ ಅಲ್ಲಿ ನೀವು ಈ ನಿರ್ದಿಷ್ಟ ವಿಭಾಗವನ್ನು ಕಾಣಬಹುದು ಉದಾಹರಣೆಗೆ text ವಿಭಾಗವು 34 ರ ಆಫ್ಸೆಟ್ನಲ್ಲಿರುತ್ತದೆ ಮತ್ತು 3C ಗಾತ್ರವನ್ನು ಹೊಂದಿದೆ ಆದ್ದರಿಂದ ಇಲ್ಲಿ 3C ಎಂದರೆ ಹೆಕ್ಸಾಡೆಸಿಮಲ್ ಸಂಕೇತ ಆದ್ದರಿಂದ ಈ ಎಲ್ಲಾ ಕಾಲಮ್ಗಳ ಜೊತೆಗೆ ಈ ರೀತಿಯ ಇತರ ಕಾಲಮ್ಗಳಿವೆ ಉದಾಹರಣೆಗೆ ನೀವು ಈ ವಿಭಾಗಕ್ಕೆ ವಿವಿಧ ಧ್ವಜಗಳನ್ನು ಸೂಚಿಸುವ ಧ್ವಜ ಕಾಲಮ್ ಅನ್ನು ಹೊಂದಿದ್ದೀರಿ ಉದಾಹರಣೆಗೆ A ಎಂದರೆ ನಿಯೋಜಿಸಲಾಗಿದೆ ಆದರೆ X ಎಂದರೆ ಕಾರ್ಯಗತಗೊಳಿಸಬಹುದಾದದ್ದು ಅಂದರೆ ವಿಭಾಗವು ಕಾರ್ಯಗತಗೊಳಿಸಬಹುದಾದ ಕೋಡ್ ಅನ್ನು ಹೊಂದಿದೆ ಮತ್ತು ಅದನ್ನು ಕಾರ್ಯಗತಗೊಳಿಸಬಹುದು ಇದೇ ರೀತಿಯಲ್ಲಿ ಉದಾಹರಣೆಗೆ ನೀವು data ವಿಭಾಗವನ್ನು ಹೊಂದಿದ್ದೀರಿ WA ಧ್ವಜವನ್ನು ಹೊಂದಿದ್ದೀರಿ ಆದ್ದರಿಂದ W ಎಂದರೆ ರೈಟ್ ಆದ್ದರಿಂದ ಡೇಟಾ ವಿಭಾಗವನ್ನು ಬರೆಯಬಹುದು ಆದರೆ ಕಾರ್ಯಗತಗೊಳಿಸಲಾಗುವುದಿಲ್ಲ ಎಂಬುದನ್ನು ಗಮನಿಸಿ ಈಗ ನಾವು Elf ಸ್ವರೂಪದ ಲಿಂಕರ್ ವೀಕ್ಷಣೆಯನ್ನು ನೋಡಿದ್ದೇವೆ ಈಗ ನಾವು ಕಾರ್ಯಗತಗೊಳಿಸಬಹುದಾದ ವೀಕ್ಷಣೆಯನ್ನು ನೋಡುತ್ತೇವೆ ಆದ್ದರಿಂದ ಕಾರ್ಯಗತಗೊಳಿಸಬಹುದಾದ ವೀಕ್ಷಣೆಯು Elf ಎಕ್ಸಿಕ್ಯೂಟಬಲ್ಗಳಿಗೆ ಅನ್ವಯಿಸುತ್ತದೆ c ಗಾಗಿ Elf ಎಕ್ಸಿಕ್ಯೂಟಬಲ್ ಅನ್ನು ರಚಿಸಲು ನೀವು ಈ ಆಜ್ಞೆಯನ್ನು ಈ ರೀತಿ ರನ್ ಮಾಡಬಹುದು gcc hello c o hello ಆದ್ದರಿಂದ ಇದು Elf ಎಕ್ಸಿಕ್ಯೂಟಬಲ್ ಅನ್ನು ಸೃಷ್ಟಿಸುತ್ತದೆ ಇದನ್ನು a out ಗೆ ಹೋಲುತ್ತದೆ ಇದನ್ನು hello ಎಂದು ಕರೆಯಲಾಗುತ್ತದೆ ಆದ್ದರಿಂದ hello ಎಕ್ಸಿಕ್ಯೂಟಬಲ್ ಈ ರೀತಿಯ ಸ್ವರೂಪವನ್ನು ಹೊಂದಿದೆ ಆದ್ದರಿಂದ ಈ ಫಾರ್ಮ್ಯಾಟ್ ಲಿಂಕರ್ ವೀಕ್ಷಣೆಗೆ ಹೋಲುತ್ತದೆ ಎಂಬುದನ್ನು ಗಮನಿಸಿ ಕೆಲವು ಬದಲಾವಣೆಗಳನ್ನು ಹೊರತುಪಡಿಸಿ ಮೊದಲಿಗೆ ಲಿಂಕರ್ ವೀಕ್ಷಣೆಯಲ್ಲಿನ ವಿಭಾಗಗಳನ್ನು ಈಗ ವಿಭಾಗಗಳು ಎಂದು ಕರೆಯುವುದನ್ನು ನೀವು ಗಮನಿಸಬಹುದು ಪ್ರೋಗ್ರಾಂ ಹೆಡರ್ ಟೇಬಲ್ ಈಗ ಅನ್ವಯವಾಗುತ್ತದೆ ಎಂಬುದನ್ನು ನೀವು ಗಮನಿಸಬಹುದು ಲಿಂಕರ್ ವೀಕ್ಷಣೆಯಲ್ಲಿ ಈ ಪ್ರೋಗ್ರಾಂ ಹೆಡರ್ ಟೇಬಲ್ ಇರಲಿಲ್ಲ ಅದು ಇದ್ದರೂ ಅದನ್ನು ಬಳಸಲಾಗಿಲ್ಲ ಮತ್ತೊಂದೆಡೆ ಕಾರ್ಯಗತಗೊಳಿಸಬಹುದಾದ ವೀಕ್ಷಣೆಯಲ್ಲಿ ಅವರು ವಿಭಾಗದ ಹೆಡರ್ ಟೇಬಲ್ ಅನ್ನು ಬಳಸಲಾಗುವುದಿಲ್ಲ ಆದ್ದರಿಂದ Elf ಹೆಡರ್ ಈ ಕಾರ್ಯಗತಗೊಳಿಸಬಹುದಾದ ಫೈಲ್ ಸಂಘಟನೆಯನ್ನು ವಿವರಿಸುವ ಮೊದಲು ಮತ್ತು ಲಿಂಕರ್ ವೀಕ್ಷಣೆಗಾಗಿ ನಾವು ಹಿಂದೆ ನೋಡಿದಂತೆಯೇ ಅದೇ ರಚನೆಯನ್ನು ಹೊಂದಿದೆ ಪ್ರೋಗ್ರಾಂ ಹೆಡರ್ ಟೇಬಲ್ ವಿವಿಧ ಫೈಲ್ ಸೆಗ್ಮೆಂಟ್ಗಳನ್ನು ಪತ್ತೆ ಮಾಡಲು ಸಹಾಯ ಮಾಡುತ್ತದೆ ಆದರೆ ಪ್ರಸ್ತುತ ಇರುವ ವಿವಿಧ ವಿಭಾಗಗಳನ್ನು ಕೋಡ್ ಸೂಚನೆಗಳು ಡೇಟಾ ಸಿಂಬಲ್ ಟೇಬಲ್ ಸ್ಥಳಾಂತರ ಮಾಹಿತಿ ಇತ್ಯಾದಿಗಳಿಗೆ ಬಳಸಬಹುದು ಆದ್ದರಿಂದ ಪ್ರೋಗ್ರಾಂ ಹೆಡರ್ ಟೇಬಲ್ ಹೇಗೆ ಕಾಣುತ್ತದೆ ಎಂದು ನಾವು ನೋಡುತ್ತೇವೆ ಆದ್ದರಿಂದ ಪ್ರೋಗ್ರಾಂ ಹೆಡರ್ ಟೇಬಲ್ ಮೂಲಭೂತವಾಗಿ ವಿವಿಧ ವಿಭಾಗಗಳಿಗೆ ವಿವಿಧ ಪ್ರೋಗ್ರಾಂ ಹೆಡರ್ಗಳನ್ನು ಒಳಗೊಂಡಿದೆ ಪ್ರತಿ ವಿಭಾಗಕ್ಕೆ ಅನುಗುಣವಾಗಿ ಒಂದು ಹೆಡರ್ ಇರುತ್ತದೆ ಆದ್ದರಿಂದ ಪ್ರೋಗ್ರಾಂ ಹೆಡರ್ನ ವಿಷಯಗಳು ಈ ರೀತಿ ಕಾಣುತ್ತವೆ ಆದ್ದರಿಂದ ಇದನ್ನು ರಚನೆಯಿಂದ ವ್ಯಾಖ್ಯಾನಿಸಲಾಗಿದೆ ಮತ್ತು ವಿವಿಧ ನಮೂದುಗಳನ್ನು ಹೊಂದಿದೆ ಮತ್ತು ಪ್ರತಿ ಪ್ರೋಗ್ರಾಂ ಹೆಡರ್ ಒಂದು ಪ್ರೋಗ್ರಾಂ ವಿಭಾಗಕ್ಕೆ ಸಂಬಂಧಿಸಿದೆ ಆದ್ದರಿಂದ ಕಾರ್ಯಕ್ರಮದ ಶಿರೋಲೇಖದ ವಿಷಯಗಳು ಹೀಗಿವೆ ಆ ವಿಭಾಗವು ಲೋಡ್ ಮಾಡಬಹುದಾದ ವಿಭಾಗವಾಗಲಿ ಅಥವಾ ಹಂಚಿದ ಲೈಬ್ರರಿಯಾಗಲಿ ಮತ್ತು ಆ ಪ್ರಕಾರದ ಪ್ರಕಾರವನ್ನು ನಿಮಗೆ ತಿಳಿಸುವ ಒಂದು ನಮೂದು ಇದೆ ಆಫ್ಸೆಟ್ ಎಂಬ ನಮೂದು ಇದೆ ಅದು Elf ಫೈಲ್ನಲ್ಲಿ ಆಫ್ಸೆಟ್ ಅನ್ನು ಹೇಳುತ್ತದೆ ಅಲ್ಲಿ ಆ ವಿಭಾಗವು ಇರುತ್ತದೆ ಒಂದು ವರ್ಚುವಲ್ ವಿಳಾಸ ನಮೂದು ಇದೆ ಅದು ಕಾರ್ಯಗತಗೊಳಿಸುವ ಸಮಯದಲ್ಲಿ ಆ ವಿಭಾಗವನ್ನು ಪ್ರಕ್ರಿಯೆಯಲ್ಲಿ ಲೋಡ್ ಮಾಡಬೇಕು ಆ ವಿಭಾಗವನ್ನು ಸಂಪೂರ್ಣ ವರ್ಚುವಲ್ ಜಾಗದಲ್ಲಿ ಯಾವ ಸ್ಥಳದಲ್ಲಿ ಲೋಡ್ ಮಾಡಬೇಕು ಎಂದು ತಿಳಿಸುತ್ತದೆ ವಿಭಾಗವನ್ನು ಲೋಡ್ ಮಾಡಬೇಕಾದ ಭೌತಿಕ ವಿಳಾಸವನ್ನು ಸೂಚಿಸುವ ಭೌತಿಕ ವಿಳಾಸ ಆಫ್ಸೆಟ್ ಕೂಡ ಇದೆ ಹೆಚ್ಚಿನ ಸಂದರ್ಭಗಳಲ್ಲಿ ಈ ನಮೂದನ್ನು ನಿರ್ಲಕ್ಷಿಸಲಾಗುತ್ತದೆ ಮತ್ತು ನಾವು ಭೌತಿಕ ವಿಳಾಸವನ್ನು ನಿರ್ವಹಿಸುವ ಕಾಳಜಿ ವಹಿಸುವ ಪ್ರೊಸೆಸರ್ನ ಮೆಮೊರಿನಿರ್ವಹಣಾ ಘಟಕವನ್ನು ಹೊಂದಿದ್ದೇವೆ ಇದರ ಹೊರತಾಗಿ ನೀವು ಈ ನಿರ್ದಿಷ್ಟ ವಿಭಾಗದ ಗಾತ್ರವನ್ನು ಫೈಲ್ನಲ್ಲಿ ಹೊಂದಿದ್ದೀರಿ ಮತ್ತು ಅದನ್ನು ಮೆಮೊರಿಗೆ ಲೋಡ್ ಮಾಡಿದಾಗ ವಿಭಾಗದ ಗಾತ್ರವನ್ನು ಹೊಂದಿರುತ್ತೀರಿ ಮತ್ತು ಹೆಚ್ಚುವರಿಯಾಗಿ ನೀವು ಈ ನಿರ್ದಿಷ್ಟ ವಿಭಾಗಕ್ಕೆ ಧ್ವಜಗಳನ್ನು ಹೊಂದಿದ್ದೀರಿ ಅದು ಆ ವಿಭಾಗವನ್ನು ಓದಬಹುದೇ ಬರೆಯಬಹುದೇ ಅಥವಾ ಮಾಡಬಹುದೇ ಎಂಬುದನ್ನು ಸೂಚಿಸುತ್ತದೆ ಆದ್ದರಿಂದ ನಾವು ಮತ್ತೊಮ್ಮೆ hello c ಫೈಲ್ ಅನ್ನು ತೆಗೆದುಕೊಳ್ಳೋಣ ಕಾರ್ಯಗತಗೊಳಿಸಬಹುದಾದ hello ವನ್ನು ರಚಿಸಿ ಮತ್ತು ನಂತರ ಪ್ರೋಗ್ರಾಂ ಹೆಡರ್ ಮಾಹಿತಿಯನ್ನು ಓದಿ ಆದ್ದರಿಂದ hello ಪ್ರೋಗ್ರಾಂಗಾಗಿ ಪ್ರೋಗ್ರಾಂ ಹೆಡರ್ ಮಾಹಿತಿಯನ್ನು ಈ ರೀತಿ ನೋಡಬಹುದು ಆದ್ದರಿಂದ readelf L hello ಈ ಆಜ್ಞೆಯನ್ನು ಕಾರ್ಯಗತಗೊಳಿಸುವಾಗ ನೀವು ಈ ರೀತಿಯ ಔಟ್ಪುಟ್ ಅನ್ನು ಪಡೆಯುತ್ತೀರಿ ಆದ್ದರಿಂದ 9 ಪ್ರೋಗ್ರಾಂ ಹೆಡರ್ಗಳಿವೆ ಎಂಬುದನ್ನು ಗಮನಿಸಿ ಇದು ವಿವಿಧ ವಿಭಾಗಗಳ ಪ್ರತಿಯೊಂದು ಫೈಲ್ಗೆ ಆಫ್ಸೆಟ್ ಅನ್ನು ಒಳಗೊಂಡಿದೆ ಇದು ವರ್ಚುವಲ್ ವಿಳಾಸವನ್ನು ಹೊಂದಿದೆ ಅಲ್ಲಿ ಈ ಪ್ರತಿಯೊಂದು ವಿಭಾಗಗಳನ್ನು ಕಾರ್ಯಗತಗೊಳಿಸಿದಾಗ ಲೋಡ್ ಮಾಡಬೇಕು ಈ ಭೌತಿಕ ವಿಳಾಸಗಳು ಸಹ ಇರುತ್ತವೆ ಆದರೆ ಇದನ್ನು ಬಳಸಲಾಗುವುದಿಲ್ಲ ಇದು ಫೈಲ್ ಗಾತ್ರ ಮತ್ತು ಮೆಮೊರಿಗಾತ್ರ ಮತ್ತು ಧ್ವಜಗಳನ್ನು ಹೊಂದಿದೆ ಉದಾಹರಣೆಗೆ ಇಲ್ಲಿ ಈ ವಿಭಾಗವಿದೆ ಎಂದು ನೀವು ನೋಡುತ್ತೀರಿ ಅದನ್ನು ಓದಬಹುದು ಮತ್ತು ಕಾರ್ಯಗತಗೊಳಿಸಬಹುದು ಆದ್ದರಿಂದ ಇದು text ವಿಭಾಗ ಈ ನಿರ್ದಿಷ್ಟ ವಿಭಾಗವು ಕೋಡ್ ಅನ್ನು ಹೊಂದಿದೆ ಮತ್ತು ನೀವು ಈ ನಿರ್ದಿಷ್ಟ ವಿಭಾಗದಿಂದ ಕಾರ್ಯಗತಗೊಳಿಸುತ್ತೀರಿ ಹೆಚ್ಚುವರಿಯಾಗಿ ಇಲ್ಲಿರುವ ಒಂದು ಪ್ರಮುಖ ಅಂಶವೆಂದರೆ ಈ ನಿರ್ದಿಷ್ಟ ಭಾಗವು ವಿಭಾಗದಿಂದ ವಿಭಾಗಕ್ಕೆ ಮ್ಯಾಪಿಂಗ್ ಅನ್ನು ರಚಿಸುತ್ತದೆ ಆದ್ದರಿಂದ ಉದಾಹರಣೆಗೆ ವಿಭಾಗ 2 ಈ ಎಲ್ಲಾ ವಿಭಾಗಗಳನ್ನು ಒಳಗೊಂಡಿದೆ ಅಂತೆಯೇ ವಿಭಾಗ 5 ಈ ವಿಭಾಗದಂತೆ note buildLD ಮತ್ತು ಹೀಗೆ ಇತ್ಯಾದಿ ಆದ್ದರಿಂದ ಪ್ರೋಗ್ರಾಂನಲ್ಲಿರುವ ಪ್ರತಿಯೊಂದು ವಿಭಾಗವು ನಿರ್ದಿಷ್ಟ ವಿಭಾಗಕ್ಕೆ ಮ್ಯಾಪ್ ಆಗುತ್ತದೆ ಆದ್ದರಿಂದ ಈಗ Elf ಎಕ್ಸಿಕ್ಯೂಟಬಲ್ ವಿಷಯಗಳ ಬಗ್ಗೆ ಸ್ವಲ್ಪ ಹೆಚ್ಚು ವಿವರವಾಗಿ ಹೋಗೋಣ ಆದ್ದರಿಂದ ನಾವು ಏನು ಮಾಡುತ್ತೇವೆ ಎಂದರೆ ನಾವು ರಚಿಸಿದ ಹಲೋ ಎಕ್ಸಿಕ್ಯೂಟಬಲ್ ಅನ್ನು ತೆಗೆದುಕೊಳ್ಳುತ್ತೇವೆ ಮತ್ತು ನಿರ್ದಿಷ್ಟ ಕಾರ್ಯಗತಗೊಳಿಸಲು ನಾವು ಡಿಸ್ಅಸೆಂಬಲ್ ಅನ್ನು ರಚಿಸಬಹುದು ಆದ್ದರಿಂದ objdump disassemble all hello hello lst ನಂತಹ ಆಜ್ಞೆಯನ್ನು ಚಲಾಯಿಸುವ ಮೂಲಕ ನಾವು Elf ಕಾರ್ಯಗತಗೊಳಿಸಬಹುದಾದ ಸಂಪೂರ್ಣ ಡಿಸ್ಅಸೆಂಬಲ್ ಅನ್ನು ಪಡೆಯಲು ಸಾಧ್ಯವಾಗುತ್ತದೆ lst ಫೈಲ್ನ ಒಂದು ಸಣ್ಣ ತುಣುಕು ಇಲ್ಲಿದೆ ಮತ್ತು ಇದು ಇಲ್ಲಿರುವ ಈ ಮುಖ್ಯ ಪ್ರೋಗ್ರಾಂನೊಂದಿಗೆ ಮಾತ್ರ ವ್ಯವಹರಿಸುತ್ತದೆ ಆದ್ದರಿಂದ ನಾವು ಇಲ್ಲಿ ನೋಡುವುದು ಈ ಮುಖ್ಯ ಕಾರ್ಯಕ್ರಮದ ಅಸೆಂಬ್ಲಿ ಮಟ್ಟದ ಸೂಚನೆಗಳು ಆದ್ದರಿಂದ ಈ ನಿರ್ದಿಷ್ಟ ಕಾಲಮ್ನಲ್ಲಿ ನಾವು ನೋಡುವುದು ವರ್ಚುವಲ್ ವಿಳಾಸ ಈ ಕಾಲಮ್ಗಳಲ್ಲಿ ಅನುಗುಣವಾದ ಸೂಚನೆಗಳು ಆದ್ದರಿಂದ ಇಲ್ಲಿ ಗಮನಿಸಿ LT ಯಲ್ಲಿ printf ಗೆ ಕರೆ ಇದೆ ನಂತರದ ತರಗತಿಯಲ್ಲಿ ಇದರ ಅರ್ಥವೇನೆಂದು ನಾವು ನೋಡುತ್ತೇವೆ ಆದರೆ ಈಗ ಇದು ಇಲ್ಲಿ ಮಾಡಲಾದ printf ಗೆ ಕರೆ ಎಂದು ನಾವು ಅರ್ಥಮಾಡಿಕೊಳ್ಳಬಹುದು ಅಂತೆಯೇ ಈ ಕಾರ್ಯದಲ್ಲಿ ಬಳಸಲಾಗುವ ಇತರ ಸೂಚನೆಗಳಿವೆ ನಮಗೆ ಇನ್ನೊಂದು ಪ್ರಮುಖ ಅಂಶವೆಂದರೆ ಇಲ್ಲಿರುವ ಈ ಕಾಲಮ್ ಇದು ನಿಮಗೆ 59 89 E5 ಮತ್ತು ಮುಂತಾದ ಸಂಖ್ಯೆಗಳ ಸರಣಿಯನ್ನು ನೀಡುತ್ತದೆ ಈ ಪ್ರತಿಯೊಂದು ಕಾರ್ಯಗಳಿಗೆ ಅನುಗುಣವಾದ ಯಂತ್ರ ಮಟ್ಟದ ಸಂಕೇತಗಳನ್ನು ಈ ಸಂಖ್ಯೆಗಳು ಪ್ರತಿನಿಧಿಸುತ್ತವೆ ಆದ್ದರಿಂದ ಉದಾಹರಣೆಗೆ ಈ ಸಂಖ್ಯೆ 55 push EBP ಅನ್ನು ಸೂಚಿಸುತ್ತದೆ ಆದ್ದರಿಂದ ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಪ್ರೊಸೆಸರ್ ಸೂಚನೆಯನ್ನು 55 ಎಂದು ಎನ್ಕೋಡ್ ಮಾಡಿದಾಗ ಅದು ಈ ರಿಜಿಸ್ಟರ್ EBP ಅನ್ನು ಈ ಪ್ರಕಾರಕ್ಕೆ ತಳ್ಳಬೇಕು ಎಂದು ಸೂಚಿಸುತ್ತದೆ ಅದೇ ರೀತಿ ಅದರ ಅನುಕ್ರಮವನ್ನು ನೋಡಿದರೆ ಸೂಚನೆಗಳು 89 EC ಮತ್ತು 20 ಸಂಖ್ಯೆಗಳು ಸೂಚನೆಯಲ್ಲಿ ಸ್ಟಾಕ್ ಪಾಯಿಂಟರ್ ನಿಂದ 20X ಅನ್ನು ಕಳೆಯಿರಿ ಎಂದು ಸೂಚಿಸುತ್ತದೆ ಸರಿ ಈಗ ನಾವು Elf ಎಕ್ಸಿಕ್ಯೂಟಬಲ್ ನಿಂದ ಪ್ರಕ್ರಿಯೆಗಳಿಗೆ ಹೋಗುತ್ತೇವೆ ಆದ್ದರಿಂದ ನೀವು a out ಅನ್ನು ರನ್ ಮಾಡಿದಾಗ ಏನಾಗುತ್ತದೆ ಎಂದು ನಾವು ನೋಡುತ್ತೇವೆ Elf ಎಕ್ಸಿಕ್ಯೂಟಬಲ್ ಅನ್ನು ಡಿಸ್ಕ್ನಿಂದ ನಿಮ್ಮ RAM ಗೆ ವರ್ಗಾಯಿಸಲಾಗುತ್ತದೆ ಆದ್ದರಿಂದ ಶೆಲ್ ನಿಮ್ಮ ಆಜ್ಞೆಯನ್ನು ಸ್ವೀಕರಿಸಿದಾಗ ಅದು ಈ ರೀತಿ ಕಾಣುವ ಒಂದು ಕಾರ್ಯವನ್ನು ಚಲಾಯಿಸುತ್ತದೆ ಕಾರ್ಯವು ಫೋರ್ಕ್ ಅನ್ನು ಆಹ್ವಾನಿಸುತ್ತದೆ ಇದು ಸಿಸ್ಟಮ್ ಕರೆ ಮತ್ತು ಇದು ಆಪರೇಟಿಂಗ್ ಸಿಸ್ಟಮ್ ಅನ್ನು ಆಹ್ವಾನಿಸುತ್ತದೆ OS ನಂತರ ಈ ರೀತಿಯ ಮಗುವಿನ ಪ್ರಕ್ರಿಯೆಯನ್ನು ರಚಿಸುತ್ತದೆ ಆದ್ದರಿಂದ ಈ ಮುನ್ಸೂಚಕ ಟ್ರೈಲ್ ನಿಮ್ಮ ಶೆಲ್ ಅನ್ನು ತೋರಿಸುತ್ತದೆ ಮತ್ತು ಫೋರ್ಕ್ ಸಿಸ್ಟಮ್ ಕರೆಗಳನ್ನು ರಚಿಸಿದಾಗ ಮಗುವಿನ ಪ್ರಕ್ರಿಯೆಯನ್ನು ರಚಿಸಲಾಗುತ್ತದೆ ಆದ್ದರಿಂದ ಈಗ ನೀವು ಎರಡು ಪ್ರಕ್ರಿಯೆಗಳನ್ನು ಹೊಂದಿದ್ದೀರಿ ಪೋಷಕ ಪ್ರಕ್ರಿಯೆಯಲ್ಲಿ ಫೋರ್ಕ್ನಿಂದ ಬರೆಯಲ್ಪಟ್ಟ ಮೌಲ್ಯ ಅಂದರೆ P ಮಗುವಿನ PID ಹೊಂದಿದೆ ಮತ್ತು ಇದು ಶೂನ್ಯಕ್ಕಿಂತ ಹೆಚ್ಚಿನ ಮೌಲ್ಯವಾಗಿದೆ ಈಗ ಮಗುವಿನ ಪ್ರಕ್ರಿಯೆಯಲ್ಲಿ P ಮೌಲ್ಯವು 0 ಕ್ಕೆ ಸಮನಾಗಿರುತ್ತದೆ ಆದ್ದರಿಂದ ಮೂಲ ಪ್ರಕ್ರಿಯೆಯು ಈ ಭಾಗವನ್ನು ಕಾರ್ಯಗತಗೊಳಿಸುತ್ತದೆ ಮತ್ತು ಅದರ ಮಗುವಿನ ಪ್ರಕ್ರಿಯೆಯು ಈ ಭಾಗವನ್ನು ಕಾರ್ಯಗತಗೊಳಿಸುತ್ತದೆ ಅದು ಹಸಿರು ಬಣ್ಣದಲ್ಲಿರುತ್ತದೆ ಈಗ ಕೋಡ್ನ ಮಗುವಿನ ಭಾಗದಲ್ಲಿ ಎರಡನೇ ಸಿಸ್ಟಮ್ ಕರೆ ಇದೆ ಅದು ಕಾರ್ಯಗತಗೊಳಿಸಬಹುದಾದ hello ವನ್ನು ನಿರ್ದಿಷ್ಟಪಡಿಸಿದ exec ಸಿಸ್ಟಮ್ ಕರೆ ಆದ್ದರಿಂದ ನೀವು ಅದೇ ಸಮಯದಲ್ಲಿ ಕಾರ್ಯಗತಗೊಳಿಸಬೇಕಾದ ಹಲೋ ವರ್ಲ್ಡ್ ಪ್ರೋಗ್ರಾಂ ಇದು ಪೋಷಕ ಪ್ರಕ್ರಿಯೆಯು ಕಾಯುವ ವ್ಯವಸ್ಥೆಯ ಕರೆಯನ್ನು ಆಹ್ವಾನಿಸುತ್ತದೆ ಆದ್ದರಿಂದ ಈ ಮಗುವಿನ ಪ್ರಕ್ರಿಯೆಯು ಅದರ ಕಾರ್ಯಗತಗೊಳಿಸುವಿಕೆಯನ್ನು ಪೂರ್ಣಗೊಳಿಸುವವರೆಗೆ ಕಾಯುತ್ತದೆ ಆದ್ದರಿಂದ ನಾವು exec ಕರೆಯ ಬಗ್ಗೆ ಸ್ವಲ್ಪ ಹೆಚ್ಚು ವಿವರವಾಗಿ ನೋಡೋಣ ಆಪರೇಟಿಂಗ್ ಸಿಸ್ಟಂನಿಂದ ಇದನ್ನು ಕಾರ್ಯಗತಗೊಳಿಸಿದಾಗ ಆಪರೇಟಿಂಗ್ ಸಿಸ್ಟಂನಲ್ಲಿ exec ಸಿಸ್ಟಂ ಕರೆ ಮಾಡಿದಾಗ OS ಹೊಸ ಪ್ರಕ್ರಿಯೆಗೆ ಹೊಸ ವರ್ಚುವಲ್ ಅಡ್ರೆಸ್ ಬೇಸ್ ಅನ್ನು ರಚಿಸುತ್ತದೆ ಅದು ನಂತರ ಹಾರ್ಡ್ ಡಿಸ್ಕ್ನಲ್ಲಿ ಸಂಗ್ರಹಮೆಮೊರಿವಾಗಿರುವ ಕಾರ್ಯಗತಗೊಳಿಸಬಹುದಾದ ಫೈಲ್ನಿಂದ ಭಾಗಗಳನ್ನು ಲೋಡ್ ಮಾಡುತ್ತದೆ ಮತ್ತು ಅವುಗಳನ್ನು ವರ್ಚುವಲ್ ಅಡ್ರೆಸ್ ಬೇಸ್ಗೆ ನಕಲಿಸುತ್ತದೆ ಉದಾಹರಣೆಗೆ ಸೂಚನೆ ಮತ್ತು ಕೋಡ್ ಅನ್ನು ಒಳಗೊಂಡಿರುವ ಎಲ್ಲಾ ವಿಭಾಗವನ್ನು ಈ ಪಠ್ಯ ವಿಭಾಗಕ್ಕೆ ನಕಲಿಸಲಾಗುತ್ತದೆ ಎಲ್ಲಾ ಡೇಟಾ ಜಾಗತಿಕ ಡೇಟಾ ಮತ್ತು ಸ್ಥಿರ ಡೇಟಾವನ್ನು ಈ ಡೇಟಾ ವಿಭಾಗಕ್ಕೆ ನಕಲಿಸಲಾಗುತ್ತದೆ ಈಗ ನಾವು ಇಲ್ಲಿ ಒಂದು ಸಣ್ಣ ಪ್ರೋಗ್ರಾಂ ಅನ್ನು ತೆಗೆದುಕೊಂಡಿದ್ದೇವೆ ಆದ್ದರಿಂದ ಈ ನಿರ್ದಿಷ್ಟ ಪ್ರೋಗ್ರಾಂ ಒಂದು ಪೂರ್ಣಾಂಕದ ಫ್ಯಾಕ್ಟೋರಿಯಲ್ ಅನ್ನು ಈ ಫಂಕ್ಷನ್ ಫ್ಯಾಕ್ಚ್ಯುಯಲ್ನಿಂದ ಲೆಕ್ಕಹಾಕುತ್ತದೆ ಈ ಪ್ರೋಗ್ರಾಂಗೆ ಜಾಗವನ್ನು ಆಪರೇಟಿಂಗ್ ಸಿಸ್ಟಮ್ ರಚಿಸುತ್ತದೆ OS ಈ ಪ್ರೋಗ್ರಾಂನ ಕೋಡ್ ವಿಭಾಗಗಳನ್ನು ಈ ಪಠ್ಯ ವಿಭಾಗಕ್ಕೆ ಲೋಡ್ ಮಾಡುತ್ತದೆ ಮತ್ತು ಇದು ಜಾಗತಿಕ ಡೇಟಾವನ್ನು ಕರೆಗಳಂತಹ ಡೇಟಾ ವಿಭಾಗಕ್ಕೆ ಲೋಡ್ ಮಾಡುತ್ತದೆ ಮತ್ತು malloc ಡೇಟಾವನ್ನು ಹೆಪ್ ಮೇಲೆ ಕ್ರಿಯಾತ್ಮಕವಾಗಿ ಹಂಚಲಾಗುತ್ತದೆ ಆದ್ದರಿಂದ ಅಂತಿಮವಾಗಿ ನಾವು ಈ text ವಿಭಾಗವನ್ನು ಹೊಂದಿದ್ದೇವೆ ಇದು ಸ್ಥಳೀಯ ಅಸ್ಥಿರಗಳನ್ನು ಒಳಗೊಂಡಿದೆ ಆದ್ದರಿಂದ main ಕಾರ್ಯದಲ್ಲಿ ಸ್ಥಳೀಯ ವೇರಿಯೇಬಲ್ಗಳು N ಮತ್ತು M ಆಗಿರುತ್ತವೆ ಆದ್ದರಿಂದ ಈ ಸ್ಥಳೀಯ ವೇರಿಯೇಬಲ್ಗಳು ಸ್ಟಾಕ್ನಲ್ಲಿರುತ್ತವೆ ಆದ್ದರಿಂದ ಇವುಗಳ ಹೊರತಾಗಿ ಸ್ಟಾಕ್ ಕೂಡ ವಿವಿಧ ಅಂಶಗಳನ್ನು ಒಳಗೊಂಡಿದೆ ಕಾರ್ಯದ ಆಮಂತ್ರಣ ಮತ್ತು ನಿಯತಾಂಕಗಳನ್ನು ಒಂದು ಕಾರ್ಯದಿಂದ ಇನ್ನೊಂದಕ್ಕೆ ಪ್ರಕ್ರಿಯೆಗೊಳಿಸುವುದು ಆದ್ದರಿಂದ ಈ ವರ್ಚುವಲ್ ಅಡ್ರೆಸ್ ಬೇಸ್ ಬಗ್ಗೆ ವಿವರಗಳನ್ನು ನಿಮ್ಮ ಲಿನಕ್ಸ್ ಆಪರೇಟಿಂಗ್ ಸಿಸ್ಟಂನಲ್ಲಿರುವ proc ಡೈರೆಕ್ಟರಿಯಿಂದ ಪಡೆಯಬಹುದು ಲಿನಕ್ಸ್ ಸಿಸ್ಟಂನಲ್ಲಿ hello world ಪ್ರೋಗ್ರಾಂ ಕಾರ್ಯಗತಗೊಳಿಸುವುದರಿಂದ ನಾವು ವರ್ಚುವಲ್ ಅಡ್ರೆಸ್ ಬೇಸ್ ಅನ್ನು ನೋಡಲು ಸಾಧ್ಯವಾಗುತ್ತದೆ ಆದ್ದರಿಂದ ಇದನ್ನು ಈ ಕೆಳಗಿನಂತೆ ಮಾಡಲಾಗುತ್ತದೆ ಮೊದಲು ನಾವು hello world ಪ್ರೋಗ್ರಾಂನ PID ಅನ್ನು ಪಡೆಯಬೇಕು ಆದ್ದರಿಂದ ಅದಕ್ಕಾಗಿ ನಾವು ps ae | grep hello ಅನ್ನು ರನ್ ಮಾಡಬಹುದು ಈ ಆಜ್ಞೆಯನ್ನು ಕಾರ್ಯಗತಗೊಳಿಸುವುದರ ಮೂಲಕ ಪ್ರಕ್ರಿಯೆ ಹಲೋ ಎಲ್ಲಿದೆ ಮತ್ತು ಅದರ PID 6757 ಎಂದು ನಾವು ನೋಡಬಹುದು ಈಗ file proc 6757maps ಈ PID 6757 ಗಾಗಿ ವರ್ಚುವಲ್ ಅಡ್ರೆಸ್ ಬೇಸ್ ಅನ್ನು ಹೊಂದಿದೆ ಇದು ನಮ್ಮ ಹಲೋ ಎಕ್ಸಿಕ್ಯೂಟಬಲ್ಗೆ ಅನುರೂಪವಾಗಿದೆ ಆದ್ದರಿಂದ ವರ್ಚುವಲ್ ವಿಳಾಸದ ನಕ್ಷೆಯು ಈ ರೀತಿ ಕಾಣುತ್ತದೆ ಆದ್ದರಿಂದ ನೀವು ಹಲವಾರು ವಿಭಾಗಗಳು ಇರುವುದನ್ನು ನೋಡಬಹುದು ಕೆಲವು hello ಪ್ರೋಗ್ರಾಂನಲ್ಲಿಯೇ ಇರುತ್ತವೆ ಕೆಲವು libc ಲೈಬ್ರರಿಯಲ್ಲಿ ಇರುತ್ತವೆ ಮತ್ತು ಇತರವು ಪ್ರಸ್ತುತಿಯಲ್ಲಿವೆ ಲೋಡರ್ ಗ್ರಂಥಾಲಯದಲ್ಲಿ ಇರುತ್ತದೆ ಸ್ಟಾಕ್ ಮತ್ತು VDSO ನಂತಹ ಕೆಲವು ಆಂತರಿಕ ವಿಭಾಗಗಳು ಸಹ ಪ್ರಸ್ತುತವಾಗಿದೆ ಈಗ ಇಲ್ಲಿರುವ 1 ನೇ ಕಾಲಮ್ ವಿವಿಧ ವಿಭಾಗಗಳಿಗೆ ವಿವಿಧ ವರ್ಚುವಲ್ ವಿಳಾಸ ಶ್ರೇಣಿಗಳನ್ನು ನಿರ್ದಿಷ್ಟಪಡಿಸುತ್ತದೆ ಆದ್ದರಿಂದ ಉದಾಹರಣೆಗೆ ನಾವು hello ಎಕ್ಸಿಕ್ಯೂಟಬಲ್ನಲ್ಲಿ ಹೊಂದಿದ್ದೇವೆ ನಮ್ಮಲ್ಲಿ 0x8049000 ರಿಂದ 0x804a000 ವರೆಗೆ ಆರಂಭವಾಗುವ ವಿಭಾಗಗಳಿವೆ ಎರಡನೇ ಕಾಲಮ್ ಪ್ರತಿ ವಿಭಾಗಕ್ಕೆ ವಿವಿಧ ಧ್ವಜಗಳನ್ನು ನಿರ್ದಿಷ್ಟಪಡಿಸುತ್ತದೆ ಆದ್ದರಿಂದ ಉದಾಹರಣೆಗೆ hello ದಲ್ಲಿರುವ ಈ ವಿಭಾಗವು ಧ್ವಜಗಳನ್ನು ಹೊಂದಿದೆ ಓದಬಲ್ಲದು ಮತ್ತು ಕಾರ್ಯಗತಗೊಳಿಸಬಹುದಾಗಿದೆ ಆದರೆ ವಿಭಾಗವನ್ನು ಬರೆಯಲಾಗದಿದ್ದರೂ ಅದನ್ನು ಓದಲು ಮತ್ತು ಬರೆಯಲು ಮಾತ್ರ ಧ್ವಜಗಳನ್ನು ಹೊಂದಿಸಲಾಗಿದೆ ಈಗ ಮುಂದಿನ ಮೂರು ಅಂಕಣಗಳು ವಿಭಾಗವನ್ನು ಎಲ್ಲಿಂದ ಲೋಡ್ ಮಾಡಲಾಗಿದೆ ಎಂಬುದರ ಕುರಿತು ವಿವರಗಳನ್ನು ಸೂಚಿಸುತ್ತವೆ ಆದ್ದರಿಂದ ಉದಾಹರಣೆಗೆ 4 ನೇ ಕಾಲಮ್ ಲೋಡ್ ಆಗಿರುವ ವಿಭಾಗದಿಂದ Elf ಫೈಲ್ನಲ್ಲಿ ಆಫ್ಸೆಟ್ ಅನ್ನು ನಿರ್ದಿಷ್ಟಪಡಿಸುತ್ತದೆ 5 ನೇ ಕಾಲಮ್ ಹಾರ್ಡ್ ಡಿಸ್ಕ್ ಸಂಖ್ಯೆ ಅಥವಾ ಸಾಧನದ ಸಂಖ್ಯೆಯನ್ನು ನಿರ್ದಿಷ್ಟಪಡಿಸುತ್ತದೆ ಇದು ನಿರ್ದಿಷ್ಟ ಡಿಸ್ಕ್ಗೆ ಪ್ರಮುಖ ಮತ್ತು ಚಿಕ್ಕ ಸಂಖ್ಯೆ ಈ ನಿರ್ದಿಷ್ಟ ಗ್ರಂಥಾಲಯದ ಡಿಸ್ಕ್ನಲ್ಲಿಇದೆ ಆದ್ದರಿಂದ ಒಂದು ನಿರ್ದಿಷ್ಟ ಪ್ರಕ್ರಿಯೆಗೆ ವರ್ಚುವಲ್ ವಿಳಾಸ ನಕ್ಷೆಯನ್ನು ಸಂಪೂರ್ಣವಾಗಿ ಸೂಚಿಸುವ ಎಲ್ಲಾ ಮಾಹಿತಿಯನ್ನು ನಾವು ಹೊಂದಿದ್ದೇವೆ ಆದ್ದರಿಂದ ಗಮನಿಸಬೇಕಾದ ಒಂದು ವಿಷಯವೆಂದರೆ ಈ text ವಿಭಾಗಕ್ಕೆ ಫೈಲ್ ಸಾಧನ ಸಂಖ್ಯೆ ಮತ್ತು ಐನೋಡ್ನಲ್ಲಿನ ಆಫ್ಸೆಟ್ ಶೂನ್ಯವಾಗಿರುತ್ತದೆ ಆದ್ದರಿಂದ ಪಠ್ಯ ವಿಭಾಗವನ್ನು ರನ್ಟೈಮ್ನಲ್ಲಿ ಕ್ರಿಯಾತ್ಮಕವಾಗಿ ರಚಿಸಲಾಗಿದೆ ಮತ್ತು Elf ಎಕ್ಸಿಕ್ಯೂಟಬಲ್ ಮತ್ತು Elf ಆಬ್ಜೆಕ್ಟ್ ಫೈಲ್ಗಳು ಸ್ಟಾಕ್ ಬಗ್ಗೆ ಯಾವುದೇ ಕಲ್ಪನೆಯನ್ನು ಹೊಂದಿರುವುದಿಲ್ಲ ಪ್ರೋಗ್ರಾಂನಲ್ಲಿ ಸ್ಟಾಕ್ ಅನ್ನು ಹೇಗೆ ನಿರ್ವಹಿಸಲಾಗುತ್ತದೆ ಎಂಬುದರ ಕುರಿತು ಈಗ ನಾವು ಸ್ವಲ್ಪ ಹೆಚ್ಚು ವಿವರವಾಗಿ ನೋಡುತ್ತೇವೆ ಈಗ ನಾವು ಕಾರ್ಯಕ್ರಮದ ನಿರ್ವಹಣೆಯ ಸಮಯದಲ್ಲಿ ಪ್ರೋಗ್ರಾಂನ ಸ್ಟಾಕ್ ಅನ್ನು ಹೇಗೆ ನಿರ್ವಹಿಸಲಾಗುತ್ತದೆ ಎಂಬುದನ್ನು ನೋಡೋಣ ನಾವು ಉದಾಹರಣೆಯಾಗಿ ತೆಗೆದುಕೊಳ್ಳುತ್ತೇವೆ ಈ ಕಾರ್ಯಕ್ರಮವು ಎರಡು ಕಾರ್ಯಗಳನ್ನು ಒಳಗೊಂಡಿದೆ main ಕಾರ್ಯ ಮತ್ತು fact ಕಾರ್ಯ ಈ ಪ್ರೋಗ್ರಾಂನ ಉದ್ದೇಶವು ಬಳಕೆದಾರರಿಂದ ಸೂಚಿಸಲಾದ ಈ ಸಂಖ್ಯೆಯ N ನ ಅಪವರ್ತನವನ್ನು ನಿರ್ಧರಿಸುವುದು ಮತ್ತು ಈ ಅಂಶವನ್ನು ಲೆಕ್ಕಾಚಾರ ಮಾಡುವ ವಿಧಾನವು ಕ್ರಿಯೆಯ ಸಂಗತಿಯಾಗಿದೆ ಆದ್ದರಿಂದ fact ಎರಡು ನಿಯತಾಂಕಗಳನ್ನು ತೆಗೆದುಕೊಳ್ಳುತ್ತದೆ ಎಂಬುದನ್ನು ಗಮನಿಸಿ ಒಂದು int a ಮತ್ತು ಇನ್ನೊಂದು ಪಾಯಿಂಟರ್ int b ಸ್ಟಾಕ್ ಅನ್ನು ಹೇಗೆ ನಿರ್ವಹಿಸಲಾಗಿದೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ನಾವು ಎರಡು ರಿಜಿಸ್ಟರ್ಗಳ ಬಗ್ಗೆ ತಿಳಿದುಕೊಳ್ಳಬೇಕು ಒಂದು ಸ್ಟಾಕ್ ಪಾಯಿಂಟರ್ ರಿಜಿಸ್ಟರ್ ಅನ್ನು ESP ಎಂದು ಸೂಚಿಸಲಾಗುತ್ತದೆ ಮತ್ತು ಇನ್ನೊಂದು ಫ್ರೇಮ್ ಪಾಯಿಂಟರ್ ರಿಜಿಸ್ಟರ್ ಅನ್ನು EBP ಎಂದು ಸೂಚಿಸಲಾಗುತ್ತದೆ ಈಗ ನಾವು ಈ ನಿರ್ದಿಷ್ಟ ರೇಖಾಚಿತ್ರದಿಂದ ಈ ಸ್ಟಾಕ್ ಅನ್ನು ಪ್ರತಿನಿಧಿಸಿದ್ದೇವೆ ಆದ್ದರಿಂದ ನಾವು ಫ್ರೇಮ್ ಪಾಯಿಂಟರ್ ಅನ್ನು ಹೊಂದಿದ್ದೇವೆ ಸ್ಟಾಕ್ನಲ್ಲಿರುವ ಸ್ಥಳವನ್ನು ಸೂಚಿಸುತ್ತಿದ್ದೇವೆ ಮತ್ತು ನಾವು ಸ್ಟಾಕ್ ಪಾಯಿಂಟರ್ ಅನ್ನು ಹೊಂದಿದ್ದೇವೆ ಸ್ಟಾಕ್ನಲ್ಲಿ ಕೆಳಕ್ಕೆ ತೋರಿಸುತ್ತೇವೆ ಪ್ರತಿ ಬಾರಿ ನಾವು ಈ ಸ್ಟಾಕ್ ಸ್ಟಾಕ್ಗೆ ಏನನ್ನಾದರೂ ತಳ್ಳುತ್ತೇವೆ ನಾವು ಸ್ಟಾಕ್ಗೆ ತಳ್ಳುತ್ತಿದ್ದಂತೆ ಪಾಯಿಂಟರ್ ವಿಳಾಸ ಕಡಿಮೆಯಾಗುತ್ತದೆ ನಾವು ಸ್ಟಾಕ್ನಿಂದ ಪಾಪ್ ಮಾಡುತ್ತಿರುವಾಗ ಸ್ಟಾಕ್ ಪಾಯಿಂಟರ್ ವಿಳಾಸವು ಮತ್ತೆ ಹೆಚ್ಚುತ್ತಲೇ ಇರುತ್ತದೆ ಆದ್ದರಿಂದ ನಾವು ಸಕ್ರಿಯ ಫ್ರೇಮ್ ಎಂದು ಕರೆಯಲ್ಪಡುವ ಯಾವುದನ್ನಾದರೂ ವಿವರಿಸುತ್ತೇವೆ ಇದು ಬೇಸ್ ಪಾಯಿಂಟರ್ನಿಂದ ಸ್ಟಾಕ್ ಪಾಯಿಂಟರ್ವರೆಗಿನ ಪ್ರದೇಶವನ್ನು ಒಳಗೊಂಡಿದೆ ಮುಖ್ಯ ಕಾರ್ಯವನ್ನು ಕಾರ್ಯಗತಗೊಳಿಸಿದಾಗ ಮತ್ತು ಪ್ರೋಗ್ರಾಂ ಕೌಂಟರ್ ಈ ಸ್ಥಳಕ್ಕೆ ಸೂಚಿಸುತ್ತಿದೆ ಎಂದು ಊಹಿಸೋಣ ಈಗ ಮುಖ್ಯ ಕಾರ್ಯವು ಕಾರ್ಯಗತಗೊಳ್ಳುತ್ತಿರುವಾಗ ಮತ್ತು ಪ್ರೋಗ್ರಾಂ ಕೌಂಟರ್ ಈ ಸೂಚನೆಯನ್ನು ಸೂಚಿಸುತ್ತಿರುವಾಗ ನಾವು ಈ ವಿಷಯವನ್ನು ಸಕ್ರಿಯ ಚೌಕಟ್ಟುಗಳಾಗಿ ಹೊಂದಿದ್ದೇವೆ ಆದ್ದರಿಂದ ನಾವು ಇದನ್ನು ಮುಖ್ಯ ಸ್ಟಾಕ್ ಫ್ರೇಮ್ ಎಂದು ಕರೆಯುತ್ತೇವೆ ಮತ್ತು ಇದು ಸಕ್ರಿಯ ಫ್ರೇಮ್ ಆಗಿದೆ ಏಕೆಂದರೆ ಇದು ಬೇಸ್ ಪಾಯಿಂಟರ್ ಮತ್ತು ಸ್ಟಾಕ್ ಪಾಯಿಂಟರ್ ನಡುವೆ ಇದೆ ಆದ್ದರಿಂದ ಈ ಪ್ರದೇಶವು ಸಕ್ರಿಯ ಫ್ರೇಮ್ ಆಗಿದೆ ಈಗ ಈ ಪ್ರದೇಶದಲ್ಲಿ ನಮ್ಮಲ್ಲಿ ಎಲ್ಲ ಸ್ಥಳೀಯರು ಇದ್ದಾರೆ ಅದು ಇಲ್ಲಿಯವರೆಗೆ ಪ್ರಸ್ತುತವಾಗಿದೆ ಅಂದರೆ ಸ್ಥಳೀಯರು N ಮತ್ತು M ಅನ್ನು ಈ ಪ್ರದೇಶದಲ್ಲಿರುವ ಮೆಮೊರಿಪ್ರದೇಶಗಳಿಗೆ ಪ್ರದೇಶಗಳಿಗೆ ಮ್ಯಾಪ್ ಮಾಡಲಾಗಿದೆ ಈಗ ಫಂಕ್ಷನ್ ಫ್ಯಾಕ್ಟ್ ಅನ್ನು ಬಳಸಿದಾಗ ಏನಾಗುತ್ತದೆ ಎಂದು ನೋಡೋಣ ಮೊದಲು ಮಾಡುವ ಮುಖ್ಯ ಕೆಲಸವೆಂದರೆ N ಮತ್ತು M ನಿಯತಾಂಕಗಳನ್ನು ಸ್ಟಾಕ್ ಮೇಲೆ ತಳ್ಳುವುದು ಮತ್ತು ನಂತರ ಅದು fact ಫಂಕ್ಷನ್ ಅನ್ನು ಕರೆಯುತ್ತದೆ ಕರೆ ಸೂಚನೆಯು ಸ್ವಯಂಚಾಲಿತವಾಗಿ return ವಿಳಾಸವನ್ನು ಸ್ಟಾಕ್ ಮೇಲೆ ತಳ್ಳುತ್ತದೆ ಆದ್ದರಿಂದ return ವಿಳಾಸವು ವಾಸ್ತವದ ಕಾರ್ಯವನ್ನು ಅನುಸರಿಸುವ ಸೂಚನೆಯಾಗಿರುತ್ತದೆ ಮತ್ತು ಇದು ವಾಸ್ತವಿಕ ರಿಟರ್ನ್ಸ್ಗಳ ನಂತರ ಕಾರ್ಯಗತಗೊಳಿಸಲು ಸೂಚನೆಯನ್ನು ಸೂಚಿಸುತ್ತದೆ ಆದ್ದರಿಂದ fact ಕಾರ್ಯಕ್ಕೆ ಕರೆ ಮಾಡಿದ ನಂತರ ನೀವು ಒಂದು ಚೌಕಟ್ಟನ್ನು ಹೊಂದಿರುತ್ತೀರಿ ಈ ರೀತಿ ಕಾಣುವ ಸಕ್ರಿಯ ಚೌಕಟ್ಟನ್ನು ಹೊಂದಿರುತ್ತೀರಿ ಮುಖ್ಯ ಕಾರ್ಯದ ಸ್ಥಳೀಯರು N ಮತ್ತು M ಅನ್ನು ಒಳಗೊಂಡಿರುತ್ತಾರೆ ನೀವು fact ಫಂಕ್ಷನ್ ನಿಯತಾಂಕಗಳನ್ನು ಹೊಂದಿರುತ್ತೀರಿ ಇದು ಇಲ್ಲಿ ಮತ್ತೊಮ್ಮೆ N ಮತ್ತು M ನ ನಕಲಾಗಿರುತ್ತದೆ ಮತ್ತು ನಂತರ ನೀವು ರಿಟರ್ನ್ ವಿಳಾಸವನ್ನು ಹೊಂದಿರುತ್ತೀರಿ ಮುಂದಿನ ವಿಷಯ ಏನಾಗುತ್ತದೆ ಎಂದರೆ fact ಕಾರ್ಯವು ಕಾರ್ಯಗತಗೊಳ್ಳಲು ಆರಂಭವಾಗುತ್ತದೆ ಆದ್ದರಿಂದ ಮೊದಲು ಈ ಸ್ಥಳವನ್ನು ಸೂಚಿಸುತ್ತಿದ್ದ ಫ್ರೇಮ್ ಪಾಯಿಂಟರ್ ಅನ್ನು ನಕಲಿಸುವುದು ಮೊದಲನೆಯದು ಆದ್ದರಿಂದ ಈ ಫ್ರೇಮ್ ಪಾಯಿಂಟರ್ ಅನ್ನು ಸ್ಟಾಕ್ಗೆ ನಕಲಿಸಲಾಗುತ್ತದೆ ಮತ್ತು ನಂತರ ಫ್ರೇಮ್ ಪಾಯಿಂಟರ್ ಈ ಸ್ಥಳಕ್ಕೆ ಸ್ಥಳಾಂತರಿಸಲಾಗಿದೆ ಆದ್ದರಿಂದ ಈಗ ನಾವು ನೋಡಿದ್ದು ನಮಗೆ ಹೊಸ ಫ್ರೇಮ್ ಸಿಕ್ಕಿದೆ ಮತ್ತು ಇದು ಈಗ ಸಕ್ರಿಯ ಫ್ರೇಮ್ ಆಗಿದೆ ಮತ್ತು ಇದನ್ನು ನಾವು fact ಕಾರ್ಯಕ್ಕಾಗಿ ಸ್ಟಾಕ್ ಫ್ರೇಮ್ ಎಂದು ಕರೆಯುತ್ತೇವೆ fact ಕಾರ್ಯಕ್ಕಾಗಿ ಸ್ಥಳೀಯರು ಸ್ಟಾಕ್ ಮತ್ತು ಅದರ ಬಿಟ್ನಲ್ಲಿ ಇರುತ್ತಾರೆ ಈ ಸ್ಥಳೀಯರು ಬೇಸ್ ಪಾಯಿಂಟರ್ ಮತ್ತು ಸ್ಟಾಕ್ ಪಾಯಿಂಟರ್ ನಡುವೆ ಇರುತ್ತಾರೆ ಆದ್ದರಿಂದ ಫ್ಯಾಕ್ಟ್ ಫಂಕ್ಷನ್ ಕಾರ್ಯಗತಗೊಳಿಸುವುದರಿಂದ ಅದು ಪುನರಾವರ್ತಿತವಾಗಿ fact ಕಾರ್ಯವನ್ನು ಪ್ರಚೋದಿಸುತ್ತದೆ ಆದ್ದರಿಂದ ಇದೇ ರೀತಿಯಾಗಿ ನಾವು ಮೊದಲು ನೋಡಿದ್ದೇವೆ fact ಫಂಕ್ಷನ್ ಮತ್ತೆ fact ರಿಟರ್ನ್ ವಿಳಾಸಕ್ಕೆ ಪ್ಯಾರಾಮೀಟರ್ಗಳನ್ನು ಆಹ್ವಾನಿಸಿದಾಗ ಮತ್ತು ಹಿಂದಿನ EBP ಸ್ಟಾಕ್ಗೆ ತಳ್ಳುತ್ತದೆ ಮತ್ತು ಅದೇ ರೀತಿ ಸ್ಥಳೀಯರಿಗೆ ಸ್ಥಳವಿದೆ ಆದ್ದರಿಂದ ಸ್ಟಾಕ್ನಿಂದ ಮೊದಲ ರಿಟರ್ನ್ನಲ್ಲಿ ಹಿಂದಿನ ಫ್ರೇಮ್ಗೆ ಸೂಚಿಸುವ ಹಿಂದಿನ ಬೇಸ್ ಪಾಯಿಂಟರ್ಗೆ ಲೋಡ್ ಆಗುತ್ತದೆ ಮತ್ತು ಆದ್ದರಿಂದ ನಾವು ಹೊಸ ಫ್ಯಾಕ್ಟ್ ಫ್ರೇಮ್ ಅನ್ನು ಪಡೆಯುತ್ತೇವೆ ಇದರೊಂದಿಗೆ ನಾವು Elf ಲೋಡರ್ ಮತ್ತು ಕಾರ್ಯಗತಗೊಳಿಸಬಹುದಾದ ಸ್ವರೂಪಗಳಿಗೆ ಒಂದು ಸಣ್ಣ ಪರಿಚಯವನ್ನು ನೀಡಿದ್ದೇವೆ ಮತ್ತು ನಂತರ ಈ ಪ್ರಕ್ರಿಯೆಗಳನ್ನು ಹೇಗೆ ಕಾರ್ಯಗತಗೊಳಿಸಲಾಗುತ್ತದೆ ಮತ್ತು ಲೋಡ್ ಮಾಡುತ್ತವೆ ಎಂಬುದನ್ನು ನಾವು ನೋಡಿದ್ದೇವೆ Elf ಎಕ್ಸಿಕ್ಯೂಟಬಲ್ಗಳು ಮತ್ತು ವಾಸ್ತವ ವಿಳಾಸವನ್ನು ರಚಿಸಿ ಮತ್ತು ಅಂತಿಮವಾಗಿ ಪ್ರೋಗ್ರಾಂನಲ್ಲಿ ಸ್ಟಾಕ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ನಾವು ನೋಡಿದ್ದೇವೆ ಆದ್ದರಿಂದ ನೀವು ಯೋಚಿಸಬೇಕಾದ ಒಂದು ವಿಷಯವೆಂದರೆ ಆಜ್ಞಾ ಸಾಲಿನ ವಾದಗಳ ಬಗ್ಗೆ ಆದ್ದರಿಂದ ನಮಗೆ ತಿಳಿದಿರುವಂತೆ ಮುಖ್ಯ ಕಾರ್ಯವು ಎರಡು ನಿಯತಾಂಕಗಳನ್ನು ತೆಗೆದುಕೊಳ್ಳುತ್ತದೆ ಒಂದು argc ಮತ್ತು ಒಂದು argv ಆದ್ದರಿಂದ ನೀವು ಯೋಚಿಸಬಹುದಾದ ಒಂದು ವಿಷಯವೆಂದರೆ ಈ ವಾದಗಳನ್ನು ನಿಮ್ಮ ಶೆಲ್ ನಿಂದ ನಿಮ್ಮ ಪ್ರೋಗ್ರಾಂಗೆ ಆಜ್ಞಾ ಸಾಲಿನಿಂದ ಹೇಗೆ ರವಾನಿಸಲಾಗುತ್ತದೆ ಎಂಬುದು ಧನ್ಯವಾದ